ಹಲೋ ಹಾಯ್ನನ್ನ ಕೋರ್ಸ್ಗೆ ಹಿಂತಿರುಗಿದಕ್ಕೆ ಧನ್ಯವಾದ ನಾವು ಮೃದು ಕೌಶಲ್ಯ ಮತ್ತು ವ್ಯಕ್ತಿತ್ವವನ್ನು ವರ್ಧಿಸುವ ಕೋರ್ಸ್ ನಲ್ಲಿ ಇದು ಐದನೇ ವಾರ ಮತ್ತು ನಾವು ಎರಡನೇ ಘಟಕದಲ್ಲಿದ್ದೇವೆ ಪಾಠ ಸಂಖ್ಯೆ ೨೨ ಮತ್ತು ಇದು ಇಂಗ್ಲಿಷ್ ಕೌಶಲ್ಯಗಳ ಎರಡನೇ ಮಾಡ್ಯೂಲ್ ಮತ್ತು ಸಾಮಾನ್ಯ ದೋಷಗಳ ಎರಡನೇ ಪಾಠವಾಗಿದೆ ಕೆಲವರು ನನ್ನನ್ನು ಕೇಳುತ್ತಾರೆ ನಾನು ಈ ಇಂಗ್ಲಿಷ್ ವಿಂಗ್ಲಿಷ್ ಅನ್ನು ಡಬ್ಲ್ಯೂ ಜೊತೆ ಏಕೆ ಇರಿಸಿದ್ದೇನೆ ಎಂದು ನಾನು ನಿಮ್ಮೆಲ್ಲರಿಗೂ ಇದನ್ನು ಸ್ಪಷ್ಟಪಡಿಸಲು ಬಯಸಿದ್ದೇನೆ ನೀವು ಗಳಿಸಿದ ಈ ಇಂಗ್ಲಿಷ್ ಕೌಶಲ್ಯಗಳನ್ನು ಗೆಲ್ಲಬೇಕೆಂದು ನಾನು ಬಯಸುತ್ತೇನೆ ಆದ್ದರಿಂದ ಇದು ಒಂದು ರೀತಿಯ ಆಟವಾಗಿದೆ ನೀವು ನಿಯಮಗಳನ್ನು ತಿಳಿದುಕೊಳ್ಳಬೇಕು ಮತ್ತು ನಂತರ ನೀವು ಆಡಬೇಕಾಗುತ್ತದೆ ಮತ್ತು ನೀವು ನಿಯಮಗಳನ್ನು ತಿಳಿದುಕೊಳ್ಳುವುದರ ಮೂಲಕ ನೀವು ನಿಯಮಗಳನ್ನು ಮುರಿಯಬಹುದು ಆದರೆ ನಿಮಗೆ ನಿಯಮಗಳು ತಿಳಿದಿಲ್ಲದಿದ್ದರೆ ಮತ್ತು ಆಟವನ್ನು ಆಡಿದರೆ ಆದ್ದರಿಂದ ಈ ಪಂದ್ಯವನ್ನು ಗೆಲ್ಲುವ ಕನಿಷ್ಠ ಸಾಧ್ಯತೆಯಿದೆ ಆದ್ದರಿಂದ ನಾವು ಈ ಇಂಗ್ಲಿಷ್ ಅನ್ನು ಗೆಲ್ಲೋಣ ಇದನ್ನು ಆಟದಂತೆ ನೋಡಿ ಮತ್ತು ಕಳೆದ ವಾರದಲ್ಲಿ ನಿಮ್ಮ ಮೃದು ಕೌಶಲ್ಯ ಮತ್ತು ವ್ಯಕ್ತಿತ್ವವನ್ನು ಅಭಿವೃದ್ಧಿಪಡಿಸುವ ವಿವಿಧ ಅಂಶಗಳ ಬಗ್ಗೆ ನಾವು ಚರ್ಚಿಸಿದ್ದೇವೆ ಆದರೆ ಈ ವಾರ ನಾನು ಇಂಗ್ಲಿಷ್ ಕೌಶಲ್ಯಗಳ ಬಗ್ಗೆ ಹೆಚ್ಚು ಗಮನ ಹರಿಸೋಣ ಏಕೆಂದರೆ ಜನರು ಕೆಲವೊಮ್ಮೆ ಇದು ಮೃದು ಕೌಶಲ್ಯಗಳನ್ನು ಅಭಿವೃದ್ಧಿ ಎಂದು ಭಾವಿಸುತ್ತಾರೆ ನೀವು ಸಾಫ್ಟ್ ಸ್ಕಿಲ್ಸ್ನಲ್ಲಿ ಒಳ್ಳೆಯವರು ಎಂದು ನೀವು ಹೇಳಿ ನೀವು ಉತ್ತಮ ಇಂಗ್ಲಿಷ್ ಮಾತನಾಡದಿದ್ದರೆ ನೀವು ನಿಜವಾಗಿಯೂ ನಿಮ್ಮ ಸಾಫ್ಟ್ ಸ್ಕಿಲ್ಗಳನ್ನು ಅಭಿವೃದ್ಧಿಪಡಿಸಿದ್ದೀರಿ ಎಂದು ಜನರು ಒಪ್ಪಿಕೊಳ್ಳುವುದಿಲ್ಲ ಮತ್ತು ಈ ಸಮಯದಲ್ಲಿ ನಾವು ಕೌಶಲ್ಯಗಳನ್ನು ಹೆಚ್ಚಿಸುವತ್ತ ಗಮನ ಹರಿಸಿದ್ದೇವೆ ಇದರರ್ಥ ನಾವು ಒಂದು ಹೆಜ್ಜೆ ಮುಂದೆ ಇಟ್ಟಿದ್ದೇವೆ ಎಂದು ಈಗ ಕೊನೆಯ ಪಾಠದಲ್ಲಿ ನಾನು ನಿಮಗೆ ಸುಮಾರು 20 ಗೊಂದಲಮಯ ಪದಗಳನ್ನು ನೀಡಿದ್ದೆ ಮತ್ತು ನಂತರ ನೀವು ಅವುಗಳ ಮೇಲೆ ಕೆಲಸ ಮಾಡಬೇಕೆಂದು ನಾನು ತಿಳಿಸಿದ್ದೆ ಈಗ ನಾವು ಅದನ್ನು ಒಮ್ಮೆ ನೋಡಿ ಬಿಡೋಣ ಹಿಂದಿನ ಪಾಠದಲ್ಲಿ ಜಾಗತೀಕರಣದ ಸನ್ನಿವೇಶದಲ್ಲಿ ಇಂಗ್ಲಿಷ್ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸುವ ಮಹತ್ವದ ಬಗ್ಗೆ ನಾನು ಚರ್ಚಿಸಿದೆ ಇಂಗ್ಲಿಷ್ ಭಾಷೆಯನ್ನು ಸಾಮಾನ್ಯ ಭಾಷೆ ಲಿಂಗ್ವಾ ಫ್ರಾಂಕಾ ಮತ್ತು ಎಲ್ಲಾ ರೀತಿಯ ಅಂತರರಾಷ್ಟ್ರೀಯ ಮಟ್ಟದ ಸಂವಹನಗಳಿಗೆ ಆದ್ಯತೆಯ ಮಾಧ್ಯಮವಾಗಿ ಬಳಸಲಾಗುತ್ತದೆ ಆದ್ದರಿಂದ ನೀವು ಪ್ರವಾಸಿಗರಾಗಿ ಅಥವಾ ವಿದ್ಯಾರ್ಥಿಯಾಗಿ ಅಥವಾ ಕೇವಲ ವ್ಯಾಪಾರ ವ್ಯಕ್ತಿಯಾಗಿ ಹೋಗಲು ಬಯಸುತ್ತೀರಾ ನಿಮ್ಮ ಇಂಗ್ಲಿಷ್ ಕೌಶಲ್ಯಗಳನ್ನು ನೀವು ಅಭಿವೃದ್ಧಿಪಡಿಸಬೇಕು ಇದಲ್ಲದೆ ಅನೇಕ ಪುಸ್ತಕಗಳು ಚಲನಚಿತ್ರಗಳು ಮತ್ತು ಇತರ ಜ್ಞಾನ ಪ್ರಸಾರ ಸಾಮಗ್ರಿಗಳೆಲ್ಲವೂ ಇಂಗ್ಲಿಷ್ನಲ್ಲಿ ಉತ್ಪತ್ತಿಯಾಗುತ್ತವೆ ಮತ್ತು ಜನರು ಇಂಗ್ಲಿಷ್ ಕೌಶಲ್ಯಗಳೊಂದಿಗೆ ಸಾಫ್ಟ್ ಸ್ಕಿಲ್ಗಳನ್ನು ಏಕರೂಪವಾಗಿ ಗುರುತಿಸುತ್ತಾರೆ ಈ ಸಾಮಾನ್ಯ ಗ್ರಹಿಕೆ ಸಂಪೂರ್ಣವಾಗಿ ಸರಿಯಾಗಿಲ್ಲವಾದರೂ ಇಂಗ್ಲಿಷ್ ಭಾಷಾ ಕೌಶಲ್ಯಗಳನ್ನು ಹೊಂದಿರುವುದು ಗಮನಾರ್ಹವಾಗಿದೆ ಇದರಿಂದ ಸಾಮಾನ್ಯ ದೋಷಗಳನ್ನು ಮಾಡುವುದನ್ನು ತಪ್ಪಿಸಬಹುದು ನನ್ನ ಈ ಹೇಳಿಕೆಯ ಅರ್ಥವೇನು ಕನಿಷ್ಠ ನೀವು ಸರಳ ಇಂಗ್ಲಿಷ್ನಲ್ಲಿ ಮಾತನಾಡಿರಿ ಎಂದು ನಾನು ಹೇಳುತ್ತಿದ್ದೇನೆ ಅದು ನಿಮ್ಮ ಸುತ್ತಮುತ್ತಲಿನ ಜನರಿಗೆ ಅರ್ಥವಾಗುವಂತಹದ್ದು ಇದರಿಂದ ನೀವು ಬಳಸುವ ಪದಗಳು ಅವರನ್ನು ಗೊಂದಲಗೊಳಿಸಬಾರದು ಮತ್ತು ನಿಮ್ಮ ದಿನನಿತ್ಯದ ಸಂವಹನದಲ್ಲಿ ನೀವು ಸಾಮಾನ್ಯ ತಪ್ಪುಗಳನ್ನು ಸಹ ಮಾಡಬಾರದು ಮೊದಲಿಗೆ ದೈನಂದಿನ ಬಳಕೆಯಲ್ಲಿ ಸಾಮಾನ್ಯವಾಗಿ ತಪ್ಪಾಗಿ ಉಪಯೋಗಿಸುವ 20 ಪದಗಳನ್ನು ನಾನು ನಿಮಗೆ ನೀಡಿದ್ದೇನೆ ಈಗ ಈ ಪಾಠದಲ್ಲಿ ನಾವು ಅವುಗಳ ಸರಿಯಾದ ಬಳಕೆಯ ಬಗ್ಗೆ ಕಲಿಯುತ್ತೇವೆ ಮತ್ತು ನಾನು ನಿಮಗೆ ಇನ್ನೂ 20 ವಾಕ್ಯಗಳನ್ನು ನೀಡುತ್ತೇನೆ ಇಂಗ್ಲಿಷ್ನಲ್ಲಿ ದಿನನಿತ್ಯದ ಸಂವಹನದಲ್ಲಿ ಸಾಮಾನ್ಯವಾಗಿ ಜನರು ಮಾಡುವ ತಪ್ಪು ಪದಗಳು ಅಥವಾ ನುಡಿಗಟ್ಟುಗಳನ್ನು ಗುರುತಿಸಲು ಕೇಳಿಕೊಳ್ಳುತ್ತೇನೆ ಈಗ ನಿಮ್ಮ ಉತ್ತರಗಳನ್ನು ಪರಿಶೀಲಿಸೋಣ ಕೊನೆಯ ಬಾರಿ ನಿಮ್ಮ ನೋಟ್ಬುಕ್ನಲ್ಲಿ ಉತ್ತರಗಳನ್ನು ನೀವು ನಿಜವಾಗಿಯೂ ಬರೆದಿದ್ದೀರಿ ಎಲ್ಲೋ ನೀವು ಅದನ್ನು ಇಟ್ಟುಕೊಂಡಿದ್ದೀರಿ ಈಗ ಅವುಗಳನ್ನು ತೆಗೆದುಕೊಳ್ಳಿ ಮತ್ತು ನಂತರ ಸರಿಯಾದದಕ್ಕೆ ಟಿಕ್ ಮಾಡಿ ಮತ್ತು ಒಂದು ಗುರುತು ನೀಡಿ ಮತ್ತು ಅದರ ಕೊನೆಯಲ್ಲಿ ನಾವು ನಿರ್ಣಯಿಸುತ್ತೇವೆ ಅಲ್ಲಿ ನೀವು ಇಂಗ್ಲಿಷ್ ಕೌಶಲ್ಯಗಳಿಗೆ ಸಂಬಂಧಪಟ್ಟಂತೆ ಎಲ್ಲಿ ನಿಲ್ಲುತ್ತೀರಿ ಎಂದು ಮೊದಲನೆಯದು ಸರಿಯಾದ ಉತ್ತರ ಇಂಗ್ಲಿಷ್ ಭಾರತದಲ್ಲಿ ಕ್ರಿಕೆಟ್ ಅನ್ನು ಪರಿಚಯಿಸಿತು ಇಲ್ಲಿರುವ ಇಂಗ್ಲಿಷ್ ಜನರನ್ನು ಸೂಚಿಸುತ್ತದೆ ನೀವು ಲೇಖನವನ್ನು ಬಳಸುವಾಗ ಇಂಗ್ಲಿಷ್ ಮೊದಲು ಅದು ಇಂಗ್ಲಿಷ್ ಜನರನ್ನು ಸೂಚಿಸುತ್ತದೆ ವಿಶೇಷವಾಗಿ ಬ್ರಿಟಿಷ್ ಜನರು ವಾಸ್ತವವಾಗಿ ನೀವು ಮೊದಲು ಯಾವುದೇ ರೀತಿಯ ಭಾಷೆಗಳನ್ನು ಬಳಸುವಾಗ ಫ್ರೆಂಚ್ ನೀವು ಫ್ರೆಂಚ್ ಎಂದು ಹೇಳಿದಾಗ ಅದು ಫ್ರೆಂಚ್ ಜನರನ್ನು ಸೂಚಿಸುತ್ತದೆ ಜರ್ಮನ್ ವಿಷಯದಲ್ಲಿ ಅದೇ ನೀವು ಜರ್ಮನ್ ಎಂದು ಹೇಳಿದಾಗ ಅದು ಜರ್ಮನ್ ಜನರನ್ನು ಸೂಚಿಸುತ್ತದೆ ಆದ್ದರಿಂದ ಎರಡನೆಯದು ಸ್ಪಷ್ಟವಾಗಿ ಇಂಗ್ಲಿಷ್ ಅದು ಸರಿಯಾದ ಉತ್ತರ ಏಕೆಂದರೆ ಇದನ್ನು ಇಂಗ್ಲಿಷ್ ಚಲನಚಿತ್ರಗಳನ್ನು ನೋಡುವುದನ್ನು ನಾನು ಆನಂದಿಸುವುದಿಲ್ಲ ಈಗ ಇಲ್ಲಿ ಇಂಗ್ಲಿಷ್ ಭಾಷೆಯನ್ನು ಸೂಚಿಸುತ್ತದೆ ನೀವು ವ್ಯತ್ಯಾಸವನ್ನು ನೋಡುತ್ತೀರಿ ಎಂದು ನಾನು ಭಾವಿಸುತ್ತೇನೆ ನೀವು ವ್ಯತ್ಯಾಸವನ್ನು ಅರ್ಥಮಾಡಿಕೊಂಡಿದ್ದೀರಿ ಇಂಗ್ಲಿಷ್ ಜನರನ್ನು ಉಲ್ಲೇಖಿಸುತ್ತದೆ ಲೇಖನವಿಲ್ಲದ ಇಂಗ್ಲಿಷ್ ಭಾಷೆಯನ್ನು ಸೂಚಿಸುತ್ತದೆ ಮುಂದಿನ ಜೋಡಿ ಪದಗಳು ನಾನು ಈ ಹಿಂದೆ ಉಚ್ಚರಿಸುವುದಿಲ್ಲ ಎಂದು ಹೇಳಿದೆ ಪದಗಳು ರೆಸ್ಯುಮ್ ಮತ್ತು ರೆಸ್ಯುಮೇ ಈಗ ನಾನು ಉಚ್ಚರಿಸಿದಾಗ ನೀವು ಸ್ವಲ್ಪ ವ್ಯತ್ಯಾಸವನ್ನು ಅರ್ಥಮಾಡಿಕೊಳ್ಳಬಹುದು ಮೊದಲ ಉತ್ತರಆಟವು ಪುನರಾರಂಭಗೊಳ್ಳುತ್ತದೆ ರೆಸ್ಯುಮ್ ಊಟದ ವಿರಾಮದ ನಂತರ ಈಗ ಇಲ್ಲಿ ಪುನರಾರಂಭಿಸು ಎಂದರೆ ವಿರಾಮದ ನಂತರ ಮರುಪ್ರಾರಂಭಿಸುವುದು ಅಥವಾ ಮುಂದುವರಿಸುವುದು ಪ್ರಾರಂಭಿಸುವುದು ಸಾಮಾನ್ಯವಾಗಿ ಸಣ್ಣ ವಿರಾಮ ನೀಡಿದ ನಂತರ ಪ್ರಾರಂಭಿಸುವುದು ಆದರೆ ರೆಸ್ಯುಮೇ ಒಬ್ಬರ ಸಾಧನೆಗಳು ಕೌಶಲ್ಯಗಳು ಮತ್ತು ಸಿ ವಿ ಅಥವಾ ಜೈವಿಕ ದತ್ತಾಂಶಕ್ಕಿಂತ ಚಿಕ್ಕದಾದ ಅನುಭವದ ಸಂಕ್ಷಿಪ್ತ ಸಾರಾಂಶವಾಗಿದೆ ಮತ್ತು ಇದನ್ನು ನಾವು ನೀಡಿದಂತಹ ವಾಕ್ಯಗಳಲ್ಲಿ ಬಳಸಲಾಗುತ್ತದೆ ಶ್ರುತಿಯವರ ರೆಸ್ಯುಮೇಯು ತುಂಬಾ ಪ್ರಭಾವಶಾಲಿಯಾಗಿದ್ದು ಅವರು ಯಾವುದೇ ಕಂಪನಿಯಿಂದ ಸಂದರ್ಶನ ಕರೆ ಪಡೆಯುತ್ತಾರೆ ಆದ್ದರಿಂದ ರೆಸ್ಯುಮ್ ವಿರಾಮದ ನಂತರವೂ ಮುಂದುವರಿಯುವುದು ರೆಸ್ಯುಮೇಯು ಸಣ್ಣ ಜೈವಿಕ ಡೇಟಾವನ್ನು ಸೂಚಿಸುತ್ತದೆ ಐದನೇಯದು ಮತ್ತು ಆರನೆಯದು ಈ ಜೋಡಿ ಏಕಾಂಗಿಯಾಗಿ ಮತ್ತು ಒಂಟಿಯಾಗಿರುತ್ತದೆ ಸರಿಯಾದ ಉತ್ತರಗಳು ನಾನು ಏಕಾಂಗಿಯಾಗಿ ಬಂಗಲೆಯಲ್ಲಿ ವಾಸಿಸುತ್ತಿದ್ದೇನೆ ಏಕಾಂಗಿಯಾಗಿ ಇತರರು ಇಲ್ಲದೆ ನಿಮ್ಮ ಸ್ವಂತವಾಗಿ ಸ್ವತಂತ್ರವಾಗಿರಬೇಕು ಮುಂದಿನದರಲ್ಲಿ ನೀವು ಏಕಾಂಗಿಯಾಗಿ ಬಳಸಬೇಕು ಹೆಮಿಂಗ್ವೇ ಅವರ ದಿ ಓಲ್ಡ್ ಮ್ಯಾನ್ ಅಂಡ್ ದಿ ಸೀ ಒಂಟಿಯಾಗಿರುವ ಮೀನುಗಾರನ ಜೀವನವನ್ನು ಚಿತ್ರಿಸುತ್ತದೆ ಲೋನ್ಲಿ ಎಂದರೆ ಸಹಚರರ ಕೊರತೆ ಆದ್ದರಿಂದ ಅವನ ಮೀನುಗಾರ ಸ್ನೇಹಿತರಿಂದ ಆರಂಭದಲ್ಲಿ ಅವನಿಗೆ ಬೆಂಬಲವಿಲ್ಲ ಆದ್ದರಿಂದ ಅವನು ಏಕಾಂಗಿಯಾಗಿ ಆಳವಾದ ಸಮುದ್ರಕ್ಕೆ ಹೋಗುತ್ತಾನೆ ಮತ್ತು ಅವನು ಕೆಲವೊಮ್ಮೆ ಒಂಟಿತನವನ್ನು ಅನುಭವಿಸುತ್ತಾನೆ ಆದ್ದರಿಂದ ಇದು ದುಃಖವನ್ನು ಅನುಭವಿಸಲು ಮತ್ತು ಏಕಾಂತತೆಗೆ ಆದ್ಯತೆ ನೀಡುತ್ತದೆ ಅದು ವ್ಯತ್ಯಾಸವಾಗಿದೆ ಏಕಾಂಗಿಯಾಗಿ ಯಾರಾದರೂ ಸ್ವತಂತ್ರವಾಗಿ ಒಂಟಿಯಾಗಿ ಇತರರಿಲ್ಲದೆ ಬದುಕುತ್ತಿದ್ದಾರೆ ಎಂಬ ಅಂಶವನ್ನು ಸೂಚಿಸುತ್ತದೆ ಆದರೆ ಲೋನ್ಲಿ ಒಂಟಿತನವು ಈ ಭಾವನೆಯೊಂದಿಗೆ ಹೊರಬರುತ್ತದೆ ನೀವು ಇತರರು ಕೈಬಿಡಬಹುದು ಇತರರು ನಿಮ್ಮೊಂದಿಗೆ ಇಲ್ಲ ಉದ್ದೇಶಪೂರ್ವಕವಾಗಿರಬಹುದು ಅಥವಾ ನೀವು ಅದನ್ನು ಉದ್ದೇಶಪೂರ್ವಕವಾಗಿ ಆರಿಸಿದ್ದೀರಿ ನೀವು ಅವರಿಲ್ಲದೆ ಬದುಕಲು ಬಯಸುತ್ತೀರಿ ಮತ್ತು ಹೆಚ್ಚಿನ ಸಮಯದೊಂದಿಗೆ ಸಂಬಂಧಿಸಿದ ಒಂದು ರೀತಿಯ ದುಃಖವಿದೆ ಮುಂದಿನ ಜೋಡಿ ಬಾಲಿಶ ಮತ್ತು ಮಕ್ಕಳ ರೀತಿಯದ್ದಾಗಿದೆ ಸರಿಯಾದ ಉತ್ತರಗಳು ಅವನ ಬಾಲಿಶ ವರ್ತನೆ ತುಂಬಾ ಕಿರಿಕಿರಿಯನ್ನುಂಟು ಮಾಡುತ್ತದೆ ಇಲ್ಲಿ ಬಾಲಿಶ ಎಂದರೆ ಅಪಕ್ವ ಅಥವಾ ಪ್ರಬುದ್ಧತೆಯ ಕೊರತೆ ಆದರೆ ಮುಂದಿನ ವಾಕ್ಯವನ್ನು ನೋಡಿ ಅವಳ ಮಕ್ಕಳ ರೀತಿಯ ಸೌಂದರ್ಯ ಎಲ್ಲರನ್ನೂ ಆಕರ್ಷಿಸುತ್ತದೆ ಮಕ್ಕಳಂತೆಯೇ ಮಗುವಿನಂತೆ ಯುವ ಮತ್ತು ಮುಗ್ಧ ಆದ್ದರಿಂದ ಈ ಎರಡು ಪದಗಳ ಬಳಕೆಯನ್ನು ಪರ್ಯಾಯ ಸಂದರ್ಭದಲ್ಲಿ ಗೊಂದಲಗೊಳಿಸಬೇಡಿ ಸರಿ ಮುಂದಿನ ಜೋಡಿಗೆ ಹೋಗೋಣ ಪ್ರಿನ್ಸಿಪಾಲ್ ಮತ್ತು ಪ್ರಿನ್ಸಿಪಲ್ ನಡುವೆ ನನ್ನ ಪ್ರಿನ್ಸಿಪಾಲ್ ಸತತ ಮೂರನೇ ದಿನ ನಾನು ಶಾಲೆಗೆ ತಡವಾಗಿ ಹೋದಾಗ ಕೋಪಗೊಂಡರು ಈಗ ಪ್ರಾಂಶುಪಾಲರು ಶಾಲೆಯ ಮುಖ್ಯಸ್ಥ ಅಥವಾ ಮುಖ್ಯಸ್ಥ ಮುಖ್ಯ ಶಿಕ್ಷಕರನ್ನು ಉಲ್ಲೇಖಿಸುತ್ತಾರೆ ಹೆಚ್ಚಿನ ಬಾರಿ ನೀವು ಸಾಮಾನ್ಯವಾಗಿ ಪತ್ರವನ್ನು ಬರೆಯುವಾಗ ಪ್ರಿನ್ಸಿಪಾಲ್ ಮತ್ತು ಪ್ರಿನ್ಸಿಪಲ್ ನಡುವಿನ ಈ ದೋಷವನ್ನು ಮಾಡುವಿರಿ ನೀವು ವಿಶೇಷವಾಗಿ ಪ್ರಾಂಶುಪಾಲರಿಗೆ ನೀವು ತತ್ವವಾಗಿ ಬರೆಯುತ್ತೀರಿ ಆದ್ದರಿಂದ ನೀವು ತುಂಬಾ ಜಾಗರೂಕರಾಗಿರಬೇಕು ಅನೇಕ ಜನರು ಇದನ್ನು ಯಾರು ಬಳಕೆಯಲ್ಲಿ ಮಾಡುವುದಿಲ್ಲ ಅವರು ಸ್ವಲ್ಪ ಜಾಗರೂಕರಾಗಿರುತ್ತಾರೆ ಆದರೆ ಬರೆಯುವಾಗ ಈ ದೋಷವನ್ನು ಆಗಾಗ್ಗೆ ಗುರುತಿಸಲಾಗುತ್ತದೆ ಹತ್ತನೇಯದರ ಸರಿಯಾದ ಉತ್ತರ ಅವನು ಯಾವುದೇ ತತ್ವವಿಲ್ಲದೆ ಬದುಕುವ ಮನುಷ್ಯ ಈಗ ಇಲ್ಲಿ ತತ್ವವು ಒಂದು ನಿಯಮ ಅಥವಾ ಒಂದು ರೀತಿಯ ಮ್ಯಾಕ್ಸಿಮ್ ಅಥವಾ ಸ್ಟ್ಯಾಂಡರ್ಡ್ ಅನ್ನು ಸೂಚಿಸುತ್ತದೆ ವಿಶೇಷವಾಗಿ ಉತ್ತಮ ನಡವಳಿಕೆಯ ಒಂದು ವ್ಯಕ್ತಿಯನ್ನು ಸೂಚಿಸುತ್ತದೆ ಇನ್ನೊಂದು ತಲೆ ನಿಯಮ ಅಥವಾ ಪ್ರಮಾಣಿತ ಅಥವಾ ಗರಿಷ್ಠ ವರ್ತನೆಯನ್ನು ಸೂಚಿಸುತ್ತದೆ ಮುಂದಿನ ಜೋಡಿ ಮತ್ತೆ ನಾನು ಹೇಳಿದ್ದೇನೆ ನಾನು ಉಚ್ಚರಿಸುವುದಿಲ್ಲ ಏಕೆಂದರೆ ಮತ್ತೆ ಉಚ್ಚಾರಣೆ ಒಂದು ರೀತಿಯಲ್ಲಿ ಉತ್ತರವನ್ನು ನೀಡುತ್ತದೆ ಈ ಜೋಡಿ ಸ್ಯುಟ್ ಮತ್ತು ಸ್ವೀಟ್ ಆಗಿದ್ದರೂ ಕಾಗುಣಿತವು ಒಂದೇ ರೀತಿ ಕಾಣುತ್ತದೆ ಎರಡನೆಯದರಲ್ಲಿ ಸೇರಿಸಿದ ಇ ಹೊರತುಪಡಿಸಿ ಸರಿಯಾದ ಉತ್ತರಗಳು ಅವರು ಸ್ಮಾರ್ಟ್ಧಆಗಿರುವ ಸ್ಯುಟ್ ಧರಿಸಿದ್ಧಾರೆ ಈಗ ಸ್ಯುಟ್ ಅಥವಾ ಪ್ಯಾಂಟ್ ಇಲ್ಲಿ ಉಡುಪು ಮತ್ತು ಪೂರ್ಣ ಸೆಟ್ ಅನ್ನು ಸೂಚಿಸುತ್ತದೆ ವ್ಯಕ್ತಿಯು ತನ್ನನ್ನು ಮುಚ್ಚಿಕೊಳ್ಳಲು ಉಡುಪಾಗಿ ಧರಿಸಿರುತ್ತಾನೆ ಇದು ಉಡುಪನ್ನು ಸೂಚಿಸುತ್ತದೆ ಮುಂದಿನದು ಸ್ವೀಟ್ ಅನ್ನು ಅವರು ಕುಟುಂಬಕಾಯ್ದಿರಿಸಿದ್ದಾರೆ ಇದು ನಿಜವಾಗಿಯೂ ಹೋಟೆಲ್ನಲ್ಲಿ ಸ್ವೀಟ್ ಯಾಗಿರುತ್ತದೆ ಈಗ ಇಲ್ಲಿ ಸ್ವೀಟ್ ಎಂದರೆ ಕಟ್ಟಡ ಅಥವಾ ಅಪಾರ್ಟ್ಮೆಂಟ್ನಲ್ಲಿನ ಕೊಠಡಿಗಳು ವಾಸಿಸುವ ಘಟಕವಾಗಿ ಬಳಸಲಾಗುವ ಸಂಪರ್ಕಿತ ಕೋಣೆಗಳ ಸರಣಿಯನ್ನು ಒಳಗೊಂಡಿರುತ್ತದೆ ಆದ್ದರಿಂದ ನೀವು ಹೋಟೆಲ್ನಲ್ಲಿ ಫ್ಯಾಮಿಲಿ ಸ್ವೀಟ್ ಅನ್ನು ಉಲ್ಲೇಖಿಸಿದಾಗ ಇದರರ್ಥ ನೀವು ಕುಟುಂಬ ಅಪಾರ್ಟ್ಮೆಂಟ್ನಂತೆ ಅನಿಸುತ್ತದೆ ಅದು ನಿಮಗೆ ಒಂದೇ ಮಲಗುವ ಕೋಣೆ ಡಬಲ್ ಬೆಡ್ರೂಮ್ನ ಭಾವನೆಯನ್ನು ನೀಡುವುದಿಲ್ಲ ನೀವು ಒಂದು ಸಣ್ಣ ಅಡುಗೆಮನೆ ಸಹ ಹೊಂದಿರಬಹುದು ಒಬ್ಬ ಮಾಸ್ಟರ್ ಹೊಂದಿರುತ್ತಾರೆ ಮಲಗುವ ಕೋಣೆ ಎರಡು ಸಣ್ಣ ಮಲಗುವ ಕೋಣೆಗಳು ಬರಲು ಮತ್ತು ಚರ್ಚಿಸಲು ಮುಂಭಾಗದ ಸ್ಥಳವಿದೆ ಇದು ಒಂದು ರೀತಿಯ ಡ್ರಾಯಿಂಗ್ ರೂಮ್ ಒಂದು ರೀತಿಯ ಮುಂಭಾಗ ಲಿವಿಂಗ್ ರೂಮ್ ಅನ್ನು ನಿಮಗೆ ನೀಡಲಾಗಿದೆ ಆದ್ದರಿಂದ ಇದು ಅಲ್ಲಿ ವಾಸಿಸುವ ಕುಟುಂಬದ ಭಾವನೆಯನ್ನು ನಿಮಗೆ ನೀಡುತ್ತದೆ ಅದು ಹೋಟೆಲ್ನಲ್ಲಿದೆ ಆದರೆ ಅವೆಲ್ಲವೂ ಒಂದೇ ಘಟಕವಾಗಿ ಸಂಪರ್ಕ ಹೊಂದಿವೆ ಮುಂದಿನ ಜೋಡಿ ಆರ್ಥಿಕ ಮತ್ತು ಆರ್ಥಿಕತೆ ನಡುವೆ ಇರುತ್ತದೆ ನೀವು ಆಯ್ಕೆ ಮಾಡಬೇಕಾಗಿದೆ 13 ರ ಸರಿಯಾದ ಉತ್ತರವೆಂದರೆ 1920 ರ ಆರ್ಥಿಕ ಬಿಕ್ಕಟ್ಟು ಎಲ್ಲರಿಗೂ ತಿಳಿದಿದೆ ಆರ್ಥಿಕ ಎಂದರೆ ಹಣಕಾಸು ಹಣ ಸಂಪತ್ತು ಮತ್ತು ಅದರ ಉತ್ಪಾದನೆಗೆ ಸಂಬಂಧಿಸಿದೆ ಈಗ ಮುಂದಿನದು ನೀಡಲಾದ ವಾಕ್ಯದಲ್ಲಿರುವಂತೆ ಆರ್ಥಿಕತೆಯು ಕೇವಲ ಹಣಕಾಸಿನ ಅಥವಾ ಹಣಕ್ಕಿಂತ ಭಿನ್ನವಾಗಿದೆ ಸರಿಯಾದ ರೂಪವೆಂದರೆ ತನ್ನ ಮಗಳ ವಿವಾಹ ಕೂಟಕ್ಕೆ ವ್ಯವಸ್ಥೆ ಮಾಡುವಲ್ಲಿ ಅವಳು ಆರ್ಥಿಕವಾಗಿರುತ್ತಿದ್ದಳು ಈಗ ಇಲ್ಲಿ ಆರ್ಥಿಕ ಎಂದರೆ ಮಿತವ್ಯಯ ಮಿತವ್ಯಯ ಇದು ಕೇವಲ ಹಣವನ್ನು ಹೆಚ್ಚು ಖರ್ಚು ಮಾಡುವುದು ಮಾತ್ರವಲ್ಲ ಆದರೆ ಇದು ತ್ಯಾಜ್ಯವನ್ನು ತಪ್ಪಿಸುವುದಕ್ಕೂ ಸಮನಾಗಿರುತ್ತದೆ ನಿಮ್ಮಲ್ಲಿರುವ ಸಂಪನ್ಮೂಲಗಳನ್ನು ಅತ್ಯಂತ ಪರಿಣಾಮಕಾರಿಯಾಗಿ ಬಳಸಿಕೊಳ್ಳುತ್ತದೆ ಇದರಿಂದಾಗಿ ಅದು ಆರ್ಥಿಕವಾಗಿರುತ್ತದೆ 15 ಮತ್ತು 16 ನಿಮಗೆ ನೀಡಲಾದ ಆಯ್ಕೆಯು ವೈಯಕ್ತಿಕ ಮತ್ತು ಸಿಬ್ಬಂದಿಗಳ ನಡುವೆ ಇತ್ತು ಮತ್ತೆ ಸ್ವಲ್ಪ ವ್ಯತ್ಯಾಸ ಮಾತ್ರ ಆದರೆ ಮೊದಲ ವೈಯಕ್ತಿಕ ಅವರು ತಮ್ಮಬಗ್ಗೆ ವೈಯಕ್ತಿಕ ಅನುಭವಗಳ ಪುಸ್ತಕದಲ್ಲಿ ಬರೆದಿದ್ದಾರೆ ವೈಯಕ್ತಿಕ ಒಬ್ಬ ವ್ಯಕ್ತಿ ಮತ್ತು ಖಾಸಗಿ ಜೀವನಕ್ಕೆ ಸಂಬಂಧಿಸಿದೆ ನಾನು ವೈಯಕ್ತಿಕವಾಗಿ ನಿಮ್ಮನ್ನು ಇಷ್ಟಪಡುತ್ತೇನೆ ನಲ್ ಕೊನೆಯ ಭಾಗವು ಸೈನ್ಯದ ಸಿಬ್ಬಂದಿ ಯನ್ನು ಸೂಚಿಸುತ್ತದೆ ಅದು ವ್ಯತ್ಯಾಸ ನಾವು ಅತ್ಯಂತ ದಕ್ಷ ಮತ್ತು ಕೆಚ್ಚೆದೆಯ ಸಿಬ್ಬಂದಿ ಅಥವಾ ಕಾರ್ಯಪಡೆಯನ್ನು ಹೊಂದಿದ್ದೇವೆ ಸಾಮಾನ್ಯವಾಗಿ ಈ ಪದ ಆದೇಶಗಳನ್ನು ಅನುಸರಿಸುವ 17 18 ಜನರ ಗುಂಪನ್ನು ಉಲ್ಲೇಖಿಸುತ್ತದೆ ಪರ್ಯಾಯ ಬೆಳಕಿನ ಮಾದರಿಯನ್ನು ಮತ್ತು ಬೆಡ್ಶೀಟ್ನಲ್ಲಿ ಗಾಢ ಬಣ್ಣಗಳು ಸುಂದರವಾಗಿ ಕಾಣುತ್ತವೆ ಈಗ ಪರ್ಯಾಯ ಎಂದರೆ ಒಂದರ ನಂತರ ಒಂದರಂತೆ ಅಥವಾ ತಿರುವುಗಳಿಂದ ಸಂಭವಿಸುತ್ತದೆ ಆದ್ದರಿಂದ ನಾನು ಹೇಳುತ್ತೇನೆ ನಾನು ಪರ್ಯಾಯ ದಿನಗಳಲ್ಲಿ ಕೆಲಸಕ್ಕೆ ಬರುತ್ತೇನೆ ಅಂದರೆ ನಾನು ಒಂದು ದಿನ ಬರುತ್ತೇನೆ ನಾನು ಇನ್ನೊಂದು ದಿನ ನಂತರ ಇನ್ನೊಂದು ದಿನ ನಾನು ಇನ್ನೊಂದು ದಿನವನ್ನು ಬಿಡುತ್ತೇನೆ ಆದ್ದರಿಂದ ಅದು ಅರ್ಥವಾಗಿದೆ ಆದ್ದರಿಂದ ಒಂದರ ನಂತರ ಒಂದರಂತೆ ಆದರೆ ಸಾಮಾನ್ಯವಾಗಿ ಇದು ತಿರುವುಗಳಿಂದ ಸಂಭವಿಸುತ್ತದೆ ಆದರೆ ಪರ್ಯಾಯವು ಇಲ್ಲಿ ಎರಡು ಅಥವಾ ಕೆಲವೊಮ್ಮೆ ಹೆಚ್ಚಿನ ವಿಷಯಗಳ ನಡುವಿನ ಆಯ್ಕೆಯನ್ನು ಸೂಚಿಸುತ್ತದೆ ಆದರೆ ನೀವು ಎರಡನೇ ಆಯ್ಕೆಯನ್ನು ಆರಿಸಬೇಕಾದರೆ ಅಂಡರ್ಪಾಸ್ ಭಾರಿ ದಟ್ಟಣೆಯ ಸಂದರ್ಭದಲ್ಲಿ ಮುಖ್ಯ ರಸ್ತೆಗೆ ಉತ್ತಮ ಪರ್ಯಾಯವಾಗಿದೆ ಇಲ್ಲಿ ಪರ್ಯಾಯವು ಎರಡನೆಯ ಆಯ್ಕೆಯನ್ನು ಸೂಚಿಸುತ್ತದೆ ಎರಡು ವಿಷಯಗಳ ನಡುವಿನ ಆಯ್ಕೆ ದೇರ್ ಇಸ್ ಆ ಬ್ಯುಟಿಫುಲ್ ಲೇಕ್ ಇನ್ ದಿಸ್ ವಿಲೇಜ್ ಇದು ಅಲ್ಲಿ ಮತ್ತು ಅವರ ನಡುವೆ ಮಾಡಿದ ಸಾಮಾನ್ಯ ದೋಷವಾಗಿದೆ ಹೆಚ್ಚಾಗಿ ಬರವಣಿಗೆಯಲ್ಲಿ ಇದು ತುಂಬಾ ಸ್ಪಷ್ಟವಾಗಿದೆ ಏಕೆಂದರೆ ಮಾತನಾಡುವಾಗ ಅವರು ಒಂದೇ ರೀತಿ ಧ್ವನಿಸುತ್ತಾರೆ ಬರವಣಿಗೆಯಲ್ಲಿ ಜನರು ಈ ಎರಡು ಪದಗಳನ್ನು ಗೊಂದಲಗೊಳಿಸುತ್ತಾರೆ ಆದ್ದರಿಂದ ಇಲ್ಲ ಹಳ್ಳಿಯಲ್ಲಿ ಒಂದು ಸುಂದರ ಸರೋವರ ಅಥವಾ ಅದನ್ನು ಆ ಸ್ಥಳ ಆ ಸ್ಥಳ ಏನೋ ಸೂಚಿಸುತ್ತದೆ ಉದಾಹರಣೆಗೆ ನೀಡಲಾಗಿದೆ ಎಂದು ಆದ್ದರಿಂದ ನೀವು ಸ್ಥಳದಲ್ಲಿ ನೆನಪಿಡಿ ಆದರೆ ಅದು ಆಗಿರುವಾಗ ಇಯರ್ ಇದು ಸರ್ವನಾಮವಾಗಿದೆ ಮತ್ತು ಇದು ಜನರನ್ನು ಸೂಚಿಸುತ್ತದೆ ಕೊಟ್ಟಿರುವ ಎರಡನೇ ಉದಾಹರಣೆಯಂತೆ ಹಬ್ಬದ ಕಾರಣ ಕಾರ್ಮಿಕರು ತಮ್ಮ ವೇತನವನ್ನು ಒಂದು ವಾರ ಮುಂಚಿತವಾಗಿ ಪಡೆದರು ಆದ್ದರಿಂದ ಅವರು ಜನರನ್ನು ಅವರ ಅಥವಾ ತಮ್ಮನ್ನು ಉಲ್ಲೇಖಿಸುತ್ತಾರೆ ಈಗ ನೀವು ಸರಿಯಾದ ಉತ್ತರಗಳನ್ನು ಗುರುತಿಸುತ್ತಿದ್ದೀರಿ ಮತ್ತು ಒಂದು ಗುರುತು ನೀಡಿದ್ದೀರಿ ಮತ್ತು ತಪ್ಪನ್ನು 0 ಎಂದು ನೀಡುತ್ತಿದ್ದೀರಿ ಎಂದು ನಾನು ಭಾವಿಸುತ್ತೇನೆ ಈಗ ಅದನ್ನು ಸೇರಿಸಲು ಸ್ವಲ್ಪ ಸಮಯ ತೆಗೆದುಕೊಳ್ಳಿ ಒಟ್ಟು ಮೊತ್ತವನ್ನು ಕಂಡುಹಿಡಿಯಿರಿ ಮತ್ತು ನಿಮ್ಮ ಸ್ಕೋರ್ ಪರಿಶೀಲಿಸಲು ನಮಗೆ ಅವಕಾಶ ಮಾಡಿಕೊಡಿ ನೀವು ಬಾಕಿ ಇರುವ 20 ರಲ್ಲಿ 20 ಅನ್ನು ನೀವು ಪಡೆದುಕೊಂಡಿದ್ದೀರಿ ಎಂದು ಆದ್ದರಿಂದ ನಿಮ್ಮ ಇಂಗ್ಲಿಷ್ ಕೌಶಲ್ಯಗಳು ಈಗಾಗಲೇ ಉತ್ತಮ ಮಟ್ಟದಲ್ಲಿದೆ ನೀವು ಅದನ್ನು ಹೊಳಪು ಮಾಡಬೇಕಾಗಿದೆ ನೀವು 18 ಅಥವಾ 19 ಆಗಿದ್ದರೆ ಅದು ಇನ್ನೂ ಉತ್ತಮವಾಗಿದೆ ನೀವು 15 ರಿಂದ 17 ರ ನಡುವೆ ಇದ್ದರೆ ನೀವು ತುಂಬಾ ಒಳ್ಳೆಯವರು ನೀವು 12 ರಿಂದ 14 ರ ನಡುವೆ ಇದ್ದರೆ ನೀವು ಒಳ್ಳೆಯವರು ಸ್ಲೈಡ್ ಸಮಯ 1450 ನೋಡಿ ಇದು 10 ಅಥವಾ 11 ರ ವ್ಯಾಪ್ತಿಯಲ್ಲಿದ್ದರೆ ಅದು ನ್ಯಾಯೋಚಿತವಾಗಿದೆ ನಿಮಗೆ ಸಾಕಷ್ಟು ಸುಧಾರಣೆ ಬೇಕು 8 ರಿಂದ 9 ಸರಾಸರಿ ಆದ್ದರಿಂದ ಮತ್ತೆ ನೀವು ಸಾಕಷ್ಟು ಹೆಚ್ಚು ಕೆಲಸ ಮಾಡಬೇಕು 6 ರಿಂದ 8 ಸರಾಸರಿಗಿಂತ ಕಡಿಮೆಯಿದೆ ಈ ಪ್ರದೇಶವನ್ನು ಸುಧಾರಿಸಲು ನೀವು ಶ್ರಮಿಸಬೇಕು 4 ರಿಂದ 7 ಕಳಪೆಯಾಗಿದೆ ಇಲ್ಲಿ ಪ್ರತಿ ಒಬ್ಬರು ತುಂಬಾ ಶ್ರಮವಹಿಸಬೇಕು ಮತ್ತು 0 ರಿಂದ 3 ತುಂಬಾ ಕಳಪೆಯಾಗಿದೆ ಆದರೆ ನಿಮ್ಮಲ್ಲಿ ಹೆಚ್ಚಿನವರು ಕನಿಷ್ಠ 12 ರಿಂದ 14 ರ ವ್ಯಾಪ್ತಿಯಲ್ಲಿರುವಂತೆ ನಾನು ಭಾವಿಸುತ್ತೇನೆ ಅದು ನಾವು ಇಷ್ಟಪಡುವ ರೀತಿ ನಿಮ್ಮ ಕಾರ್ಯಯೋಜನೆಗಳನ್ನು ನಾವು ನಿರ್ಣಯಿಸುವ ವಿಧಾನ ನೀವು ಆ ಮಟ್ಟದಲ್ಲಿದ್ದೀರಿ ಎಂದು ನಾವು ನೋಡುತ್ತೇವೆ ಆದರೆ ನಿಮ್ಮಲ್ಲಿ ಕೆಲವರು ಅಥವಾ ಸರಾಸರಿ ಅಥವಾ ಸರಾಸರಿಗಿಂತ ಕಡಿಮೆ ಇದ್ದರೆ ಆದ್ದರಿಂದ ಸೂಚಿಸಿದ ಪುಸ್ತಕಗಳು ನೀಡಿದ ಸಲಹೆಗಳನ್ನು ಅನುಸರಿಸಿ ತಾಲೀಮು ಮಾಡಿ ಮತ್ತು ಅವುಗಳನ್ನು ದಿನನಿತ್ಯದ ಭಾಷೆಯಲ್ಲಿ ಅಭ್ಯಾಸದಲ್ಲಿ ಸೂಕ್ತವಾಗಿ ಬಳಸುತ್ತಿರಿ ಅಭ್ಯಾಸವು ನಿಮ್ಮನ್ನು ಪರಿಪೂರ್ಣಗೊಳಿಸುತ್ತದೆ ಇತರರನ್ನು ಆಲಿಸಿ ಇತರರನ್ನು ಗಮನಿಸಿ ಅವರು ಸರಿಯಾಗಿ ಅಥವಾ ತಪ್ಪಾಗಿ ಮಾತನಾಡುತ್ತಾರೆಯೇ ಎಂದು ಪರಿಶೀಲಿಸಿ ಉತ್ತಮ ನಿಘಂಟನ್ನು ಬಳಸಿ ಮತ್ತು ಕನಿಷ್ಠ ನೀವು ಕೆಲಸ ಮಾಡಲು ಇಂಗ್ಲಿಷ್ ಕೌಶಲ್ಯಗಳನ್ನು ಹೊಳಪು ಮಾಡಿದ್ದೀರಿ ಎಂದು ಖಚಿತಪಡಿಸುತ್ತದೆ ಈಗ ಮುಂದಿನ ವಾಕ್ಯಗಳ ಗುಂಪಿಗೆ ಹೋಗೋಣ ಅದು ಸ್ವಲ್ಪ ಹೆಚ್ಚು ಸವಾಲಿನದು ಈ ಸಮಯದಲ್ಲಿ ನಾನು ನಿಮಗೆ ಆಯ್ಕೆಗಳನ್ನು ನೀಡುತ್ತಿಲ್ಲ ಮತ್ತು ಈ ಸಮಯದಲ್ಲಿ ನಿಮ್ಮ ಇಂಗ್ಲಿಷ್ ಅನ್ನು ಪರೀಕ್ಷಿಸಲು ನಾನು ಬಯಸುತ್ತೇನೆ ಇಲ್ಲಿ ನೀಡಲಾಗಿರುವ ವಾಕ್ಯಗಳಲ್ಲಿ ಅಂಡರ್ಲೈನ್ ಮಾಡಲಾದ ಪದಗಳ ಸರಿಯಾದ ರೂಪವನ್ನು ನೀಡಿ ಎಂದು 20 ವಾಕ್ಯಗಳಿವೆ ಮತ್ತು ಅಂಡರ್ಲೈನ್ ಮಾಡಲಾದ ಪದಗಳನ್ನು ನೋಡಿ ಯಾವುದೇ ಆಯ್ಕೆ ಇಲ್ಲ ಆದರೆ ಮುಂದಿನ ವೀಡಿಯೊದಲ್ಲಿ ನೀವು ನನಗೆ ಹೇಳಬೇಕಾಗಿದೆ ಸರಿಯಾದ ಪದ ಯಾವುದು ಸರಿ ಮತ್ತು ಸರಿಯಾದ ರೂಪ ಯಾವುದು ಎಂದು ಅಂತೆಯೇ ನೀವು ಅಂಕಗಳನ್ನು ಪಡೆಯುತ್ತೀರಿ ಮತ್ತೆ ನಾವು ನಿಮ್ಮ ಸ್ಕೋರ್ ಅನ್ನು ಮುಂದಿನದರಲ್ಲಿ ಪರಿಶೀಲಿಸುತ್ತೇವೆ ಇದರಲ್ಲಿ ಈ 20 ಅನ್ನು ವರ್ಕ್ ಟ್ ಮಾಡಿ ಅದನ್ನು ಸವಾಲಾಗಿ ತೆಗೆದುಕೊಂಡು ನಂತರ ನಿಘಂಟನ್ನು ಬಳಸಿ ಗೂಗಲ್ ಬಳಸಿ ಹುಡುಕಿ ನಂತರ ಸರಿಯಾದ ಉತ್ತರಗಳನ್ನು ಗುರುತಿಸಿ ಮತ್ತು ಅವುಗಳನ್ನು ನೆನಪಿಡಿ ಅದು ಹಾಗೆ ಇಂದು ಎಲ್ಲಾ ಉತ್ತರಗಳು ಅಂತರ್ಜಾಲದಲ್ಲಿ ಲಭ್ಯವಿದೆ ನೀವು ಸುಲಭವಾಗಿ ಹುಡುಕಬಹುದು ಮತ್ತು ಉತ್ತರಗಳನ್ನು ಪಡೆಯಬಹುದು ಆದರೆ ನಂತರ ಅದನ್ನು ನಿಮ್ಮ ನೋಟ್ಬುಕ್ನಲ್ಲಿ ಗಮನಿಸಿ ಕಂಠಪಾಠ ಮಾಡಿ ನೆನಪಿಡಿ ಮತ್ತು ಬಳಸಿ ಪ್ರಾಯೋಗಿಕವಾಗಿ ಇದು 20 ರಲ್ಲಿ 20 ಆಗಿರಬೇಕು ಸರಿ ಪ್ರಾರಂಭಿಸೋಣ ನಾನು ನಿಮಗೆ ಹಾರೈಸುತ್ತೇನೆ ನೀವೆಲ್ಲರೂ ಇದರಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತೀರಿ ಎಂದು ಅಂಡರ್ಲೈನ್ ಪದಗಳ ಸರಿಯಾದ ರೂಪವನ್ನು ನೀಡಿ 1 ಮಾಧವ್ ಅವರನ್ನು ಭೇಟಿ ಮಾಡಿ ಅವರು ನನ್ನ ಅಣ್ಣ ಇಲ್ಲಿ ಅಂಡರ್ಲೈನ್ ಮಾಡಲಾದ ಪದವು ಹಳೆಯದು ಮತ್ತು ಅದು ಸರಿ ಅಥವಾ ತಪ್ಪು ಎಂದು ನೀವು ಪರಿಶೀಲಿಸಬೇಕು ಮತ್ತು ನಿಸ್ಸಂಶಯವಾಗಿ ನಾನು ತಪ್ಪು ರೂಪವನ್ನು ನೀಡಿದ್ದೇನೆ ಮತ್ತು ನೀವು ನನಗೆ ಹೇಳಬೇಕು ಸರಿಯಾದ ರೂಪ ಯಾವುದು ಮುಂದಿನದು 2 ನನ್ನ ಅತ್ತಿಗೆಗಳು ಇಂದು ರಾತ್ರಿ ಊ ಟಕ್ಕೆ ಬರುತ್ತಿದ್ದಾರೆ ಮನಸ್ಸಿನಲ್ಲಿಟ್ಟುಕೊಳ್ಳಿ ಈ ರೀತಿಯ ಕೆಲವು ಅಭಿವ್ಯಕ್ತಿಗಳು ತುಂಬಾ ಸಾಮಾನ್ಯವೆಂದು ತೋರುತ್ತದೆ ಮತ್ತು ನಿಖರವಾಗಿ ಸರಿಯಾಗಿ ಕಾಣುತ್ತದೆ ಆದರೆ ಅವು ಸರಿಯಾದ ಮತ್ತು ಸ್ವೀಕಾರಾರ್ಹವಲ್ಲ ವಿಶೇಷವಾಗಿ ನೀವು ಉತ್ತಮ ಇಂಗ್ಲಿಷ್ ಮಾತನಾಡಲು ಬಯಸಿದರೆ ಮತ್ತು ಅವುಗಳು ದೋಷಗಳಾಗಿದ್ದರೆ ಅದನ್ನು ಸರಿಪಡಿಸಬೇಕು ನಿಮ್ಮ ಜೀವನದ 20 ವರ್ಷಗಳ 30 ವರ್ಷಗಳ ಕಾಲ ಇದನ್ನು ಹೇಳುತ್ತಿದ್ದರೂ ಸಹ ನೀವು ಅವುಗಳನ್ನು ಸರಿಪಡಿಸಲು ಇದು ಸೂಕ್ತ ಸಮಯ ಆದ್ದರಿಂದ ಅವರು ತಪ್ಪು ನೀವು ತಪ್ಪನ್ನು ಗುರುತಿಸಬೇಕು ಮತ್ತು ಸರಿಯಾದವುಗಳೊಂದಿಗೆ ಹೊರಬರಬೇಕು ಮತ್ತು ಅವುಗಳನ್ನು ನೆನಪಿಟ್ಟುಕೊಳ್ಳಬೇಕು ಮೂರನೆಯದಾಗಿ ಅಂಜಲಿಯ ಸೋದರ ಸೊಸೆ ಬೆಳೆದಿದ್ದಾಳೆ ಅಂಡರ್ಲೈನ್ ಮಾಡಿದ ನುಡಿಗಟ್ಟು ಬೆಳೆದಿದೆ ಇದರಲ್ಲಿ ಏನು ತಪ್ಪಾಗಿದೆ ಎಂಬುದನ್ನು ಗುರುತಿಸಿ 4 ಬಿನಾಯಕ್ ಸುಪ್ರಿಯಾಳನ್ನು ಮದುವೆಯಾಗಿದ್ದಾನೆ ಎಂದು ನನಗೆ ತಿಳಿದಿದೆ ನಾವು ಇದನ್ನು ಆಗಾಗ್ಗೆ ಬಳಸುತ್ತೇವೆ ಆದರೆ ಇದರಲ್ಲಿ ಏನು ತಪ್ಪಾಗಿದೆ ಎಂದು ತೋರುತ್ತಿದೆ ಆದ್ದರಿಂದ ಆಧಾರವಾಗಿರುವ ನುಡಿಗಟ್ಟು ನೋಡಿ ಮದುವೆಯಾಗಿ ಅದನ್ನು ಸರಿಪಡಿಸಿ 5 ಅವರಿಗೆ ಬೆಟ್ಟಗಳಲ್ಲಿ ಸುಂದರವಾದ ಮನೆ ಸಿಕ್ಕಿದೆ ನನ್ನ ಪ್ರಕಾರ ಇದು ನಾವು ಸಾಮಾನ್ಯವಾಗಿ ಹೇಳುತ್ತಲೇ ಇರುತ್ತೇವೆ ಆದರೆ ಮನೆ ಬಳಸುವುದರಲ್ಲಿ ಏನು ತಪ್ಪಾಗಿದೆ ಇಲ್ಲಿ ಆಧಾರವಾಗಿರುವ ಪದ 6 ನನ್ನ ಸಹೋದರ ವಿದೇಶದಲ್ಲಿ ವಾಸಿಸುತ್ತಾನೆ ಮತ್ತೆ ಒಂದು ಸಾಮಾನ್ಯ ಅಭಿವ್ಯಕ್ತಿ ವಾಸಿಸುತ್ತದೆ ಏನು ತಪ್ಪಾಗಿದೆ 7 ನಾನು ಜಂಟಿ ಕುಟುಂಬದಲ್ಲಿ ಬೆಳೆದಿದ್ದೇನೆ ಇದು ಅತ್ಯಂತ ಆಸಕ್ತಿದಾಯಕವಾಗಿದೆ ಏಕೆಂದರೆ ನಿಮ್ಮಲ್ಲಿ ಕೆಲವರು ಜಂಟಿ ಕುಟುಂಬವನ್ನು ಹೊರತುಪಡಿಸಿ ಬೇರೆ ಪದದ ಬಗ್ಗೆ ಯೋಚಿಸಲು ಸಹ ಸಾಧ್ಯವಿಲ್ಲ ದಯವಿಟ್ಟು ಅದನ್ನು ನಿಘಂಟಿನಲ್ಲಿ ನೋಡಿ ಗೂಗಲ್ ಮಾಡಿ ಮತ್ತು ಸರಿ ಎಂದು ಪರಿಶೀಲಿಸಿ ನೀವು ಮಾಡುತ್ತಿರುವ ಕೆಲಸ ನೀವು ಜಂಟಿ ಕುಟುಂಬದಲ್ಲಿ ವಾಸಿಸುತ್ತಿದ್ದೀರಿ ಎಂದು ನೀವು ಹೇಳಿದಾಗ ಅದನ್ನು ಪರಿಶೀಲಿಸಿ 8 ಅಪ್ಪ ಮತ್ತು ನನ್ನ ನಡುವೆ ಬಹಳಷ್ಟು ಸಮಾನ ಸಂಗತಿಗಳನ್ನು ಹೊಂದಿದ್ದೇವೆ ಇದರಲ್ಲಿ ಅವಳು ಮತ್ತು ನನ್ನಂತೆ ಸಾಮಾನ್ಯವಾಗಿ ನಮ್ಮ ನಡುವೆ ಬಹಳಷ್ಟು ಸಂಗತಿಗಳಿವೆ ಎಂದು ಹೇಳಲಾಗುತ್ತದೆ ಇನ್ ಕಾಮನ್ ಬಿಟ್ವೀನ್ ಉಸ್ ನಲ್ಲಿ ತಪ್ಪೇನು ಇದನ್ನು ನೀವು ಹೇಗೆ ಸುಧಾರಿಸಬಹುದು 9 ನನಗೆ ನನ್ನ ಗ್ರಾಹಕರೊಂದಿಗೆ ಉತ್ತಮ ಸಂಬಂಧವಿದೆ ಸಂಬಂಧಗಳು ನೀವು ಪರಿಶೀಲಿಸಬೇಕಾದ ಪದ 10 ನನ್ನ ವಯಸ್ಸಾದ ಹೆತ್ತವರನ್ನು ನಾನು ನೋಡಿಕೊಳ್ಳಬೇಕು ಈ ವಯಸ್ಸಿನ ಅಥವಾ ವಯಸ್ಸಾದವರ ಬಳಕೆಯಲ್ಲಿ ಏನು ತಪ್ಪಾಗಿದೆ ಕಾಣುತ್ತಾರೆ 11 ಜನರು ಯುಎಸ್ಎಗೆ ಭೇಟಿ ನೀಡಲು ಕನಸು ವಿಶೇಷವಾಗಿ ಕನಸಿನೊಂದಿಗೆ ಸಂಯೋಜಿಸಿದಾಗ ಭೇಟಿ ನೀಡುವುದರಲ್ಲಿ ತಪ್ಪೇನಿದೆ ಎಂದು ಭೇಟಿ ಮಾಡಲು ನೀವು ಇದನ್ನು ಹೇಗೆ ಸುಧಾರಿಸುತ್ತೀರಿ 12 ಇದು ಮತ್ತೆ ನಿಮ್ಮಲ್ಲಿ ಹೆಚ್ಚಿನವರು ಇದನ್ನು ಮಾಡುತ್ತಾರೆ ದಯವಿಟ್ಟು ನನ್ನನ್ನು ಕ್ಷಮಿಸಿ ನಿಮ್ಮ ಬೂಟುಗಳ ಮೇಲೆ ಹೆಜ್ಜೆ ಹಾಕಬೇಕೆಂದು ನಾನು ಅರ್ಥೈಸಲಿಲ್ಲ ಆದ್ದರಿಂದ ಕಿಕ್ಕಿರಿದ ಬಸ್ನಲ್ಲಿ ಕಿಕ್ಕಿರಿದ ರೈಲಿನಲ್ಲಿ ನೀವು ಅಜಾಗರೂಕತೆಯಿಂದ ಯಾರೊಬ್ಬರ ಶೂಗಳ ಮೇಲೆ ಹೆಜ್ಜೆ ಹಾಕಿದಾಗ ನೀವು ಇದನ್ನು ಹೇಳುತ್ತೀರಿ ದಯವಿಟ್ಟು ನನ್ನನ್ನು ಕ್ಷಮಿಸಿ ನಿಮ್ಮ ಬೂಟುಗಳ ಮೇಲೆ ಹೆಜ್ಜೆ ಹಾಕಬೇಕೆಂದು ನಾನು ಅರ್ಥೈಸಲಿಲ್ಲ 13 ಹಿಂದಿನದರಲ್ಲಿ ನೀವು ನೋಡಬೇಕಾದ ನುಡಿಗಟ್ಟು ದಯವಿಟ್ಟು ನನ್ನನ್ನು ಕ್ಷಮಿಸಿ ಈ ಸಂದರ್ಭದಲ್ಲಿ ಅದನ್ನು ಬಳಸುವುದರಲ್ಲಿ ತಪ್ಪೇನಿದೆ 13 ಅಶೋಕ್ ಕ್ರಿಕೆಟ್ನಲ್ಲಿ ಉತ್ತಮನಾಗಿದ್ದಾನೆ 14 ಅನೇಕ ಬಾರಿ ನನ್ನ ನೆರೆಯ ಮನೆಯವರು ಕಚೇರಿಗೆ ಸೈಕ್ಲಿಂಗ್ ನಲ್ಲಿ ಹೋಗುವುದನ್ನು ನೋಡಿದೆದ್ದೇನೆ ಅನೇಕ ಬಾರಿ ಬಳಕೆಯಲ್ಲಿ ಏನು ತಪ್ಪಾಗಿದೆ 15 ಇದನ್ನು ನಾನು ಮತ್ತೆ ನನ್ನ ವಿದ್ಯಾರ್ಥಿಗಳಿಂದ ಅನೇಕ ಬಾರಿ ಕೇಳಿದ್ದೇನೆ ಲಾಸ್ಟ ಟು ಲಾಸ್ಟ ವರ್ಷದಿಂದ ನಾನು ಬೆಂಗಳೂರಿನಲ್ಲಿದ್ದೆನೆ ಲಾಸ್ಟ ಟು ಲಾಸ್ಟ ಅನ್ನು ನೀವು ಹೇಗೆ ಸರಿಪಡಿಸುತ್ತೀರಿ ಸಾಮಾನ್ಯ ದೋಷ 16 ಇಂದು ಬೆಳಿಗ್ಗೆ ನಾನು ಶೀತಲ್ ಅವರನ್ನು ಭೇಟಿಯಾದೆ ಇಂದು ಬೆಳಿಗ್ಗೆ ಏನು ತಪ್ಪಾಗಿದೆ 17 ಜನರು ಸ್ವಲ್ಪ ವಿರಾಮ ನೀಡಲು ಹೋದಾಗ ಅವರು ಹೇಳುತ್ತಾರೆ ನಾನು ನಿಮ್ಮನ್ನು ನೋಡುತ್ತೇನೆ ಒಂದು ವಾರದ ನಂತರ ಒಂದು ವಾರದ ನಂತರ ನೀವು ಇದನ್ನು ಹೇಗೆ ಸರಿಪಡಿಸುತ್ತೀರಿ 18 ನಾನು ನನ್ನ ಉಪಹಾರ ಮಾಡಲಿಲ್ಲ ಯಾವ ಉಪಹಾರ ಮಾಡಲಿಲ್ಲ ಹಾಗಿದ್ದಲ್ಲಿ ಏನು ತಪ್ಪಾಗಿದೆ 19 ನಾವು ಇಲ್ಲಿ ಮೂರು ವರ್ಷಗಳಿಂದ ವಾಸಿಸುತ್ತಿದ್ದೇವೆ ಅಂಡರ್ಲೈನ್ ಮಾಡಲಾದ ಪದವು ಅಂದಿನಿಂದ ಏನು ತಪ್ಪಾಗಿದೆ 20 ನಾನು ಗೌರಿಯನ್ನು ಮೂರು ವರ್ಷಗಳ ಹಿಂದೆ ಭೇಟಿಯಾಗಿದ್ದೆ ಮೊದಲು ಆಧಾರವಾಗಿರುವ ಪದ ಮತ್ತು ಈ ಆಧಾರವಾಗಿರುವ ಪದದಲ್ಲಿ ಏನು ತಪ್ಪಾಗಿದೆ ನನಗೆ ಸರಿಯಾದ ಪದವನ್ನು ನೀಡಿ ಮತ್ತು ಈ ಸಮಯದಲ್ಲಿ ನೀವು ನಿಮ್ಮ ನೋಟ್ಬುಕ್ನಲ್ಲಿರುವ ಪದಗಳನ್ನು ಅಂಡರ್ಲೈನ್ ಮಾಡಿರಬೇಕು ಮತ್ತು ನಂತರ ಸರಿಯಾದ ರೂಪವನ್ನು ಗುರುತಿಸಿ ಮತ್ತು ಸರಿಯಾದದ್ದನ್ನು ಬರೆಯಿರಿ ಅದನ್ನು ಮತ್ತು ಮುಂದಿನ ವೀಡಿಯೊಗೆ ಸಿದ್ಧವಾಗಿಡಿ ಮುಂದಿನ ಪಾಠದಲ್ಲಿ ನಾನು ಉತ್ತರಗಳನ್ನು ಚರ್ಚಿಸುವುದರೊಂದಿಗೆ ಪ್ರಾರಂಭಿಸುತ್ತೇನೆ ಮತ್ತು ನಂತರ ನೀವು ಅವುಗಳನ್ನು ಪರಿಶೀಲಿಸಬಹುದು ಮತ್ತು ನಂತರ ನಿಮ್ಮ ಸ್ಕೋರ್ ಅನ್ನು ಸಹ ನಿರ್ಣಯಿಸಬಹುದು ಈಗ ಇಂಗ್ಲಿಷ್ ಮಾತ್ರವಲ್ಲ ಯಾವುದೇ ಭಾಷೆಯನ್ನು ಕಲಿಯುವ ಬಗ್ಗೆ ಲುಡ್ವಿಗ್ ವಿಟ್ಗೆನ್ಸ್ಟೈನ್ರಿಂದ ಬಹಳ ಪ್ರಸಿದ್ಧ ತತ್ವಜ್ಞಾನಿ ಮತ್ತು ಭಾಷಾ ಸಂಶೋಧಕ ಮತ್ತು ಭಾಷಾಶಾಸ್ತ್ರಜ್ಞ ಇವರ ಒಂದು ಪ್ರೇರಕ ಚಿಂತನೆಯೊಂದಿಗೆ ಮುಕ್ತಾಯ ಮಾಡಲು ಬಯಸುವೆ ಅವರು ನನ್ನ ಭಾಷೆಯ ಮಿತಿಗಳನ್ನು ಹೇಳುತ್ತಾರೆ ನನ್ನ ಭಾಷೆಯ ಮಿತಿಗಳನ್ನು ಅರ್ಥೈಸುತ್ತಾರೆ ಆದ್ದರಿಂದ ನಾನು ಅನೇಕ ದೋಷಗಳನ್ನು ಮಾಡಿದರೆ ನಾನು ಅನೇಕ ತಪ್ಪುಗಳನ್ನು ಮಾಡಿದರೆ ಅದು ಮಿತಿಯಾಗಿದೆ ಹಾಗಾಗಿ ನನ್ನೊಳಗಿನ ನನ್ನ ಭಾವನೆಯನ್ನು ಅಷ್ಟು ಸುಲಭವಾಗಿ ನಿರರ್ಗಳವಾಗಿ ಸಂಕ್ಷಿಪ್ತವಾಗಿ ಶಕ್ತಿಯುತವಾಗಿ ಪರಿಣಾಮಕಾರಿಯಾಗಿ ವ್ಯಕ್ತಪಡಿಸಲು ಮತ್ತು ನನ್ನ ಸಂವಹನದ ಮೂಲಕ ನನಗೆ ಬೇಕಾದುದನ್ನು ಪಡೆಯಲು ಸಾಧ್ಯವಾದರೆ ನನ್ನ ಆಲೋಚನೆಗಳನ್ನು ಪರಿಣಾಮಕಾರಿಯಾಗಿ ತಿಳಿಸಿದರೆ ಇದರರ್ಥ ನನ್ನ ಪ್ರಪಂಚವು ವಿಸ್ತಾರವಾಗಿದೆ ಅಪರಿಮಿತವಾಗಿದೆ ಆದರೆ ನನಗೆ ಅದನ್ನು ಮಾಡಲು ಸಾಧ್ಯವಾಗದಿದ್ದರೆ ಭಾಷೆ ನನಗೆ ಒಂದು ಮಿತಿಯಾಗಿದೆ ಅದು ಯಾವುದೇ ಭಾಷೆಯಾಗಿರಬಹುದು ಅದು ನನ್ನ ಪ್ರಪಂಚದ ಮಿತಿಗಳನ್ನು ಮಾತ್ರ ಸೂಚಿಸುತ್ತದೆ ನನ್ನ ಪ್ರಪಂಚವು ಕಿರಿದಾಗುತ್ತದೆ ಸೀಮಿತವಾಗಿರುತ್ತದೆ ಈ ಸಂದರ್ಭದಲ್ಲಿ ನಾವು ಅನುಭವಿಸಬೇಕಾದ ತಿಳಿಯಬೇಕಾದ ಹಲವು ಪದಗಳಿವೆ ಆದ್ದರಿಂದ ನಮ್ಮಲ್ಲಿರುವ ಮಿತಿಗಳನ್ನು ಮೀರಿಸುವ ಮೂಲಕ ಭಾಷೆಯ ಯೋಗ್ಯತೆಗಳನ್ನು ಬಳಸಿಕೊಂಡು ನಾವು ನಮ್ಮ ಪ್ರಪಂಚದ ಪರಿಧಿಯನ್ನು ವಿಸ್ತರಿಸಬೇಕಾಗಿದೆ ಮತ್ತು ಆಶಾದಾಯಕವಾಗಿ ಈ ರೀತಿಯ ವೀಡಿಯೊಗಳು ನಿಮ್ಮ ಮಿತಿಗಳನ್ನು ಮೊದಲು ಗುರುತಿಸಲು ಅವುಗಳನ್ನು ಪರಿಹರಿಸಲು ಅವುಗಳನ್ನು ಸ್ವೀಕರಿಸಲು ನಿಮಗೆ ಸಹಾಯ ಮಾಡಲು ಪ್ರಯತ್ನಿಸುತ್ತವೆ ನಾನು ಪೂರ್ಣ ತಪ್ಪುಗಳೊಂದಿಗೆ ಮಾತನಾಡುವುದಿಲ್ಲ ಎಂದು ನಿಮ್ಮಲ್ಲಿ ಹಲವರು ಒಪ್ಪುವುದಿಲ್ಲ ನಾನು ತುಂಬಾ ಒಳ್ಳೆಯವನು ಎಂದು ನಿಮ್ಮ ಮನಸ್ಸು ಅರಿತರೆ ಅಂತಹ ಕ್ಷಣಗಳು ಸ್ಥಿರ ಮನಸ್ಥಿತಿ ಮತ್ತು ಅದರ ಆಲೋಚನೆಯನ್ನು ಬಿಗಿಗೊಳಿಸಿ ಬಿಡುವವು ಇದು ಹೊಸ ಆಲೋಚನೆಗಳು ಬರಲು ಬಿಡುವುದಿಲ್ಲ ಈ ರೀತಿಯ ನೂರಾರು ವೀಡಿಯೊಗಳು ನಿಮಗೆ ಪಾಠಗಳನ್ನು ಕಲಿಸಿದರೂ ಕೆಲಸ ಮಾಡುವಂತೆ ಮಾಡುತ್ತದೆ ನಿಮ್ಮ ಮನಸ್ಸು ಮುಕ್ತವಾಗಿರಬೇಕು ಮತ್ತು ನಂತರ ನೀವು ಆಲೋಚನೆಗಳನ್ನು ಸ್ವೀಕರಿಸುತ್ತೀರಿ ನಿಮ್ಮ ತಪ್ಪನ್ನು ಸ್ವೀಕರಿಸಿ ನಂತರ ಮುಂದುವರಿಯಿರಿ ತದನಂತರ ನೀವು ಹೊಸ ಜೀವನ ಮತ್ತು ಹೊಸ ಮಾರ್ಗಗಳನ್ನು ಬದುಕಲು ಪ್ರಾರಂಭಿಸುತ್ತಿದ್ದೀರಿ ಎಂದು ನೀವು ಕಂಡುಕೊಳ್ಳುತ್ತೀರಿ ಹೊಸ ಕಿಟಕಿಗಳು ತೆರೆಯಲ್ಪಡುತ್ತಿವೆ ಆದ್ದರಿಂದ ಈ ಆಲೋಚನೆಯೊಂದಿಗೆ ನಾನು ಮುಗಿಸುತ್ತೇನೆ ಮತ್ತು ಸೌಮ್ಯಾ ಶರ್ಮಾ ಅವರ ಪುಸ್ತಕವನ್ನು ಹೊರತುಪಡಿಸಿ ಇತ್ತೀಚಿನದು ಸಾಮಾನ್ಯ ಇಂಗ್ಲಿಷ್ನಲ್ಲಿನ ದೋಷಗಳು ಇದು ಕೇವಲ ಎಂಭತ್ತು ರೂಪಾಯಿಗಳು ಅಮೆಜಾನ್ ಫ್ಲಿಪ್ಕಾರ್ಟ್ ಮತ್ತು ನಿಮ್ಮ ಸ್ಥಳೀಯ ಪುಸ್ತಕ ಮಾರಾಟಗಾರ ಮೂಲಕ ಲಭ್ಯವಿದೆ ಅದು ಈ ವರ್ಷ ಪ್ರಕಟವಾಗಿದೆ 1998 ರಲ್ಲಿ ಸ್ವಲ್ಪ ಹಳೆಯ ಪುಸ್ತಕ ಪ್ರಕಟವಾಗಿದೆ ನೀವು ಸಾಮಾನ್ಯ ದೋಷಗಳ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಲು ಬಯಸಿದರೆ ಆದರೆ 1998 ರಲ್ಲಿ ಪ್ರಕಟವಾದ ಇತರ ಪುಸ್ತಕ ಟರ್ಟನ್ ಮತ್ತು ಹೀಟನ್ನ ಲಾಂಗ್ಮ್ಯಾನ್ಸ್ ಡಿಕ್ಷನರಿ ಆಫ್ ಕಾಮನ್ ದೋಷಗಳ ಬ್ರಿಟಿಷ್ ಸ್ಟ್ಯಾಂಡರ್ಡ್ ಇಂಗ್ಲಿಷ್ ಮತ್ತು ಸಾಮಾನ್ಯವಾಗಿ ವಿಚಲನಗಳ ವಿಷಯದಲ್ಲಿ ಇದು ನಿಖರತೆಯನ್ನು ಹುಡುಕುತ್ತದೆ ಆದರೆ ಸೌಮ್ಯಾ ಶರ್ಮಾ ಅವರ ಪುಸ್ತಕವು ವಿಶೇಷವಾಗಿ ಭಾರತೀಯ ಭಾಷಿಕರು ಇಂಗ್ಲಿಷ್ ಅಲ್ಲದ ಭಾಷಿಕರು ತಮ್ಮ ದೈನಂದಿನ ಜೀವನದಲ್ಲಿ ತಪ್ಪುಗಳನ್ನು ಮಾಡುವ ವಿಧಾನದ ಮೇಲೆ ಕೇಂದ್ರೀಕರಿಸುತ್ತದೆ ಆದ್ದರಿಂದ ನೀವು ಇದನ್ನು ಪ್ರಾರಂಭಿಸಬೇಕೆಂದು ನಾನು ಸೂಚಿಸುತ್ತೇನೆ ಇದು ಒಂದು ಸಣ್ಣ ಪುಸ್ತಕ ನೀವು ಮುಗಿಸಿ ನಿಮ್ಮನ್ನು ಕಿಚಯಿಸಲು ನಾನು ಈ ಪುಸ್ತಕಗಳಿಂದ ಉದಾಹರಣೆಗಳನ್ನು ತೆಗೆದುಕೊಳ್ಳುತ್ತಿದ್ದೇನೆ ನಿಮ್ಮ ಇಂಗ್ಲಿಷ್ ಕೌಶಲ್ಯಗಳನ್ನು ನೀವು ಹೇಗೆ ಸುಧಾರಿಸಬಹುದು ಎಂಬುದರ ರುಚಿಯನ್ನು ನೀಡಲು ಪುಸ್ತಕವು ನಿಮ್ಮ ಇಂಗ್ಲಿಷ್ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸುವ ಮತ್ತು ವರ್ಧಿಸುವ ನಿಮ್ಮ ಸಂಪೂರ್ಣ ಬಾಯಾರಿಕೆಯನ್ನು ಪೂರೈಸುತ್ತದೆ ಮತ್ತು ಏಕಕಾಲದಲ್ಲಿ ನಿಮ್ಮ ಮೃದು ಕೌಶಲ್ಯಗಳನ್ನು ಮತ್ತು ನಿಮ್ಮ ವ್ಯಕ್ತಿತ್ವವನ್ನು ಪೂರೈಸುತ್ತದೆ ಆದ್ದರಿಂದ ಈ ವೀಡಿಯೊವನ್ನು ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು ಅದ್ಭುತ ದಿನವನ್ನು ಹೊಂದಿರಿ